ಉಪನ್ಯಾಸ 25ಕ್ಕೆ ಸ್ವಾಗತ ಈ ವಾರದಲ್ಲಿ ನಾವು ವಿವಿಧ ಸಂವೇದಕಗಳ ಸಂಪರ್ಕವನ್ನು STM ಬೋರ್ಡ್ ನೊಂದಿಗೆ ಮಾಡುತ್ತೇವೆ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು LM35 ತಾಪಮಾನ ಸಂವೇದಕವನ್ನು ಜೋಡಿಸುತ್ತೇವೆ LM ಅಂದರೆ ಲೀನಿಯರ್ ಮಾನೋಲಿಥಿಕ್ ನಾವು LM35 ತಾಪಮಾನ ಸಂವೇದಕದ ಗುಣಲಕ್ಷಣಗಳನ್ನು ಪರಿಶೀಲಿಸುತ್ತೇವೆ ನಂತರ ಈ ನಿರ್ದಿಷ್ಟ ಸಾಧನವನ್ನು ಎಸ್ಟಿಎಂ ಬೋರ್ಡ್ನೊಂದಿಗೆ ಇಂಟರ್ಫೇಸ್ ಮಾಡಲು ಬಳಸುವ ಕೋಡ್ ಅನ್ನು ಅನುಸರಿಸುವ ಸರ್ಕ್ಯೂಟ್ ರೇಖಾಚಿತ್ರವನ್ನು ನಾವು ನೋಡುತ್ತೇವೆ ಮತ್ತು ನಂತರ ಈ ಪ್ರಯೋಗದ ಪ್ರದರ್ಶನವನ್ನು ನಿಮಗೆ ತೋರಿಸುತ್ತೇವೆ ನಾವು LM35 ಅನ್ನು STM32 ಬೋರ್ಡ್ ನೊಂದಿಗೆ ಸಂಪರ್ಕಿಸುತ್ತೇವೆ ಹಾಗೂ ಮಾಪನಾಂಕ ಹೇಗೆ ಮಾಡುತ್ತೇವೆ ಎಂಬುದನ್ನು ನಿಮಗೆ ತೋರಿಸುತ್ತೇವೆ ಏಕೆಂದರೆ ಯಾವುದೇ ಸೆನ್ಸರ್ ಕೆಲಸ ಮಾಡಲು ಕೆಲವು ಮಾಪನಾಂಕ ಮಾಡಬೇಕಾಗುತ್ತದೆಅಂದರೆ ಪ್ರೋಗ್ರಾಮ್ ಕೋಡ್ ಮತ್ತು ಪ್ರದರ್ಶನ ಹಾಗಾದರೆ ತಾಪಮಾನ ಸಂವೇದನೆ ಎಂದರೇನು ತಾಪಮಾನವು ಭೌತಿಕ ನಿಯತಾಂಕವಾಗಿದೆ ಸಂವೇದನಾ ತಾಪಮಾನವು ವಿವಿಧ ಅಪ್ಲಿಕೇಶನ್ಗಳನ್ನು ಹೊಂದಿದೆ ಇದು ದೇಹದ ಉಷ್ಣತೆಯನ್ನು ಅಳೆಯಬಹುದು ಇದನ್ನು ಅತ್ಯಾಧುನಿಕ ಕೈಗಾರಿಕಾ ಉಪಕರಣಗಳಲ್ಲಿಯೂ ಬಳಸಲಾಗುತ್ತದೆ ಇದನ್ನು ರಾಸಾಯನಿಕ ಸ್ಥಾವರಗಳಲ್ಲಿ ಬಳಸಲಾಗುತ್ತದೆ ಅಲ್ಲಿ ತಾಪಮಾನವನ್ನು ಮೇಲ್ವಿಚಾರಣೆ ಮಾಡಲು ಇದು ಅಗತ್ಯವಾಗಿರುತ್ತದೆ ಮತ್ತು ಆ ತಾಪಮಾನವನ್ನು ಅವಲಂಬಿಸಿ ಕೆಲವು ಸಾಧನಗಳನ್ನು ಆನ್ ಅಥವಾ ಆಫ್ ಮಾಡಬೇಕಾಗಬಹುದು ಹವಾಮಾನ ಮುನ್ಸೂಚನೆ ಇತ್ಯಾದಿ ನಾವು ತಾಪಮಾನವನ್ನು ಹೇಗೆ ಅಳೆಯುತ್ತೇವೆ ಎಂದು ನೀವು ಯೋಚಿಸಿದರೆ ತಾಪಮಾನ ಸಂವೇದನೆಗಾಗಿ ಥರ್ಮಾಮೀಟರ್ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುವ ಸಾಧನವಾಗಿದೆ ಪಾದರಸದ ಥರ್ಮಾಮೀಟರ್ ತಾಪಮಾನ ಬದಲಾವಣೆಯ ಮೇಲೆ ಸಂಕೇತಗಳನ್ನು ಉತ್ಪಾದಿಸುವುದಿಲ್ಲ ಬದಲಾಗಿ ಅದು ತನ್ನ ಗುಣಲಕ್ಷಣವನ್ನು ವಿಸ್ತರಿಸಬಹುದು ಅಥವಾ ಸಂಕುಚಿತಗೊಳಿಸಬಹುದು ಪಾದರಸದ ಥರ್ಮಾಮೀಟರ್ ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಮತ್ತೊಂದೆಡೆ ಡಿಜಿಟಲ್ ಥರ್ಮಾಮೀಟರ್ ಸಣ್ಣ LCD ಯಲ್ಲಿ ತಾಪಮಾನವನ್ನು ತೋರಿಸುತ್ತದೆ LCD ಎಂದರೇನು ಎಂದು ನಾವು ನೋಡಿದ್ದೇವೆ ಡಿಜಿಟಲ್ ಥರ್ಮಾಮೀಟರ್ನಲ್ಲಿ ತಾಪಮಾನವನ್ನು ಸಣ್ಣ ಎಲ್ಸಿಡಿಯಲ್ಲಿ ಪ್ರದರ್ಶಿಸಲಾಗುತ್ತದೆ LM35 ಒಂದು ರೇಖೀಯ ಏಕಶಿಲೆಯ ತಾಪಮಾನ ಸಂವೇದಕವಾಗಿದೆ ಇದು ರಾಷ್ಟ್ರೀಯ ಅರೆವಾಹಕ ಅಭಿವೃದ್ಧಿಪಡಿಸಿದ ಸಂಯೋಜಿತ ಸರ್ಕ್ಯೂಟ್ ಆಗಿದೆ ಇದು ಡಿಗ್ರಿ ಸೆಲ್ಸಿಯಸ್ ಅಥವಾ ಫ್ಯಾರನ್ಹೀಟ್ನಲ್ಲಿನ ತಾಪಮಾನಕ್ಕೆ ರೇಖಾತ್ಮಕವಾಗಿ ಅನುಪಾತದಲ್ಲಿರುವ ಔಟ್ಪುಟ್ ವೋಲ್ಟೇಜ್ ಹೊಂದಿರುವ ನಿಖರ ಸಂಯೋಜಿತ ಸರ್ಕ್ಯೂಟ್ ತಾಪಮಾನ ಸಾಧನವಾಗಿದೆ ಇದರರ್ಥ ಔಟ್ಪುಟ್ ವೋಲ್ಟೇಜ್ ಡಿಗ್ರಿ ಸೆಲ್ಸಿಯಸ್ನಲ್ಲಿನ ತಾಪಮಾನಕ್ಕೆ ರೇಖೀಯ ಅನುಪಾತದಲ್ಲಿರುತ್ತದೆ ಈ ರೇಖೀಯ ಗುಣಲಕ್ಷಣಗಳ ಬಗ್ಗೆ ನೀವು ಯೋಚಿಸಿದರೆ ಪ್ರತಿ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೆಚ್ಚಳಕ್ಕೆ 10ಮಿಲಿವೋಲ್ಟ್ ಬದಲಾವಣೆಯೊಂದಿಗೆ ಇರುತ್ತದೆ LM35 ನ ಪೂರ್ಣ ಪ್ರಮಾಣದ ಶ್ರೇಣಿ 55 ರಿಂದ 150 ಡಿಗ್ರಿ ಸೆಂಟಿಗ್ರೇಡ್ ಈ LM35 ಅನ್ನು ನಾವು ಹೇಗೆ ಬಳಸುತ್ತೇವೆ LM35 ರಲ್ಲಿ ಫ್ಲಾಟ್ ಎಂಡ್ ಇದೆ ಮತ್ತು ನಂತರ ಅರ್ಧ ರೌಂಡ್ ಎಂಡ್ ಇದೆ ಈ ರೀತಿಯಲ್ಲಿ ಈ ಪಿನ್ ಸಂಖ್ಯೆ 1 ವೋಲ್ಟೇಜ್ ಪಿನ್ ಆಗಿದೆ ಇದನ್ನು Vcc ಗೆ ಸಂಪರ್ಕಿಸಬೇಕು ಪಿನ್ ಸಂಖ್ಯೆ 3 ಅನ್ನು ನೆಲಕ್ಕೆ ಸಂಪರ್ಕಿಸಬೇಕು ವೋಲ್ಟೇಜ್ ಪಿನ್ ಸಂಖ್ಯೆ 2 ರಿಂದ ಲಭ್ಯವಿರುತ್ತದೆ ಪಿನ್ ಸಂಖ್ಯೆ 1 ಅನ್ನು Vcc ಗೆ ಸಂಪರ್ಕಿಸಬೇಕು ಪಿನ್ ಸಂಖ್ಯೆ 3 ಅನ್ನು ನೆಲಕ್ಕೆ ಸಂಪರ್ಕಿಸಬೇಕು ಮತ್ತು ಈ ಮಧ್ಯದ ಬಿಂದುವಿನಿಂದ ನಾವು ಅನಲಾಗ್ ಇನ್ಪುಟ್ ಪೋರ್ಟ್ಗೆ ಸಂಪರ್ಕಿಸುತ್ತೇವೆ ನಾವು ಅನಲಾಗ್ ಮೌಲ್ಯವನ್ನು ಹೇಗೆ ಓದುತ್ತೇವೆ ಅನಲಾಗ್ ಮೌಲ್ಯವನ್ನು ಓದಲು ಮೊದಲು ನಾವು LM35 ಅನ್ನು ನೆಲಕ್ಕೆ ಮತ್ತು Vcc ಗೆ ಸಂಪರ್ಕಿಸಬೇಕಾಗಿದೆ ಮತ್ತು ಮಧ್ಯದ ಟರ್ಮಿನಲ್ ತಾಪಮಾನಕ್ಕೆ ಅನುಗುಣವಾಗಿ ವೋಲ್ಟೇಜ್ ಅನ್ನು ಉತ್ಪಾದಿಸುತ್ತದೆ ಬಳಸಿದ mbed C ಕೋಡ್ ನೀವು ಈ ಹೆಡರ್ ಫೈಲ್ ಅನ್ನು ಸೇರಿಸಬೇಕು ನಂತರ ನಾವು ಅನಲಾಗ್ ಪಿನ್ ಅನ್ನು ಇನ್ಪುಟ್ ಅನಲಾಗ್ ಪಿನ್ ಆಗಿ ಪ್ರಾರಂಭಿಸಬೇಕು ಬೋರ್ಡ್ನ A1 ಪಿನ್ ಅನ್ನು ಇಲ್ಲಿ ಅನಲಾಗ್ ಪಿನ್ ಎಂದು ಪರಿಗಣಿಸಲಾಗುತ್ತದೆ ನಾವು ಫ್ಲೋಟ್ ವೇರಿಯಬಲ್ p ಅನ್ನು ತೆಗೆದುಕೊಳ್ಳುತ್ತೇವೆ ಏಕೆಂದರೆ ಅದು 0 ಇಂದ 1 ರವರೆಗಿನ ಮೌಲ್ಯವನ್ನು ಪಡೆಯುತ್ತದೆ ಪೋರ್ಟ್ A1 ಮೂಲಕ sensor read ಮೌಲ್ಯವನ್ನು ಓದುತ್ತದೆ ಮತ್ತು ನೀವು ಅದನ್ನು pc printf ಉಪಯೋಗಿಸಿ ಮುದ್ರಿಸಬಹುದು ಆದ್ದರಿಂದ ಅನಲಾಗ್ ಪೋರ್ಟ್ A1 ನಿಂದ ಸಂವೇದಕ ಮೌಲ್ಯವನ್ನು ಓದಲು ಅಗತ್ಯವಿರುವ ಕೋಡ್ನ ಕೆಲವು ಸಾಲುಗಳು ಇವು A0 A2 A3 A4 ಮತ್ತು A5 ನಂತಹ ಇತರ ಅನಲಾಗ್ port ಗಳೂ ಇವೆ ಈಗ ನಾವು ಮಾಪನಾಂಕ ನಿರ್ಣಯವನ್ನು ಹೇಗೆ ಮಾಡುವುದು ಕೋಣೆಯ ಪ್ರಸ್ತುತ ತಾಪಮಾನ x ಎಂದು ಭಾವಿಸೋಣ ಆ ಪ್ರಸ್ತುತ ತಾಪಮಾನಕ್ಕಾಗಿ ನೀವು ಯಾವ ಮೌಲ್ಯವನ್ನು ಪಡೆಯುತ್ತಿದ್ದೀರಿ ಈಗ ತಾಪಮಾನ ನಮಗೆ ತಿಳಿದಿದ್ದರೆ ಅಂದರೆ 20 ಡಿಗ್ರಿ ಸೆಂಟಿಗ್ರೇಡ್ ಎಂದು ಭಾವಿಸಿದರೆ ನನ್ನ ಅನಲಾಗ್ output ನಲ್ಲಿ ನಾನು ನಿರ್ದಿಷ್ಟ ಮೌಲ್ಯವನ್ನು ಪಡೆಯುತ್ತಿದ್ದೇನೆ ನಂತರ ನಾನು x ಮೌಲ್ಯವನ್ನು ಪಡೆಯುತ್ತಿದ್ದರೆ ತಾಪಮಾನ ಎಷ್ಟು ಮಾಪನಾಂಕ ನಿರ್ಣಯವನ್ನು ಮಾಡಲು ಇದು ಒಂದು ಮಾರ್ಗವಾಗಿದೆ ಅದನ್ನು ಈ ನಿರ್ದಿಷ್ಟ ಕೋಡ್ನಲ್ಲಿ ನಾವು ಹೇಗೆ ಮಾಡಿದ್ದೇವೆ ಎಂದು ನೋಡೋಣ ನಾನು ಈಗಾಗಲೇ ಹೇಳಿದಂತೆ LM35 output ವೋಲ್ಟೇಜ್ ತಾಪಮಾನದೊಂದಿಗೆ ರೇಖೀಯವಾಗಿ ಹೆಚ್ಚಾಗುತ್ತದೆ ತಾಪಮಾನದಲ್ಲಿ ಪ್ರತಿ ಡಿಗ್ರಿ ಸೆಂಟಿಗ್ರೇಡ್ ಏರಿಕೆಗೆ 10 mV ಹೆಚ್ಚಳವಿದೆ ಆದ್ದರಿಂದ k ಡಿಗ್ರಿ ಸೆಂಟಿಗ್ರೇಡ್ ಏರಿಕೆಗೆ ಗರಿಷ್ಠ ತಾಪಮಾನ 50 ಡಿಗ್ರಿ ಸೆಂಟಿಗ್ರೇಡ್ ಇದ್ದರೆ ಮತ್ತು ಗರಿಷ್ಠ output voltage 5 volt ಇದ್ದರೆ output voltage 10k mV ಆಗಿರುತ್ತದೆ ಆದ್ದರಿಂದ 10 x 50 mV 500 mV ಈಗ ನಾವು ಡಿಗ್ರಿ ಸೆಂಟಿಗ್ರೇಡ್ ನಲ್ಲಿ ತಾಪಮಾನವನ್ನು ಹೇಗೆ ಲೆಕ್ಕ ಹಾಕುತ್ತೇವೆ ಇದನ್ನು ನೋಡೋಣ ಅನಲಾಗ್ಇನ್ ವರ್ಗದಲ್ಲಿನ ಓದುವ ಕಾರ್ಯವು 0 ಮತ್ತು 1 ರ ನಡುವಿನ ಒಂದು ಭಾಗವನ್ನು ಹಿಂದಿರುಗಿಸುತ್ತದೆ ನಾನು ಈಗಾಗಲೇ ಹೇಳಿರುವಂತೆ voltage 0 5 volt ಅನ್ನು Analog input pin ಗೆ ನೇರವಾಗಿ ಅನ್ವಯಿಸಬಹುದು ನಂತರ ನಾವು ಪ್ರೋಗ್ರಾಂ ಮುದ್ರಿಸಿದ ಮೌಲ್ಯವನ್ನು ಅಳೆಯುತ್ತೇವೆ ಮುದ್ರಿತವಾದ ಮೌಲ್ಯವು P max ಎಂದು ಭಾವಿಸೋಣ ಇದರರ್ಥ 0 5 ವೋಲ್ಟ್ಗೆ ನಾವು ಪಡೆಯುತ್ತಿರುವ ಮೌಲ್ಯವು P max ಆಗಿದೆ ಅಪರಿಚಿತ ತಾಪಮಾನಕ್ಕೆ ಮುದ್ರಿತ ಮೌಲ್ಯವು P ಎಂದಾದರೆ ತಾಪಮಾನ ಮೌಲ್ಯವನ್ನು 50 P max P ಉಪಯೋಗಿಸಿ ಲೆಕ್ಕ ಮಾಡಬಹುದು ನಾವು ಬಳಸಿದ ಕಂಪ್ಯೂಟಿಂಗ್ ಪರ್ಯಾಯ ಮಾರ್ಗವನ್ನು ಈಗ ನಾನು ತೋರಿಸುತ್ತೇನೆ ಕೋಣೆಯ ಉಷ್ಣತೆಯು 20 ಡಿಗ್ರಿ ಸೆಂಟಿಗ್ರೇಡ್ ಎಂದು ಭಾವಿಸೋಣ ಆ ವೋಲ್ಟೇಜ್ ಉತ್ಪಾದನೆಯಿಂದ ನಾವು ಯಾವ ಮೌಲ್ಯವನ್ನು ಪಡೆಯುತ್ತಿದ್ದೇವೆ ಎಂದು ನೋಡುತ್ತೇವೆ ಕೋಣೆಯ ಉಷ್ಣತೆಯು 20 ಡಿಗ್ರಿ ಸೆಂಟಿಗ್ರೇಡ್ ಎಂದು ಭಾವಿಸೋಣ ನಾವು ಈಗಾಗಲೇ ಕೂಲ್ಟೆರ್ಮ್ ಬಗ್ಗೆ ಚರ್ಚಿಸಿದ್ದೇವೆ ನಾವು ಮೌಲ್ಯವನ್ನು 0 06 ಎಂದು ಕಂಡುಕೊಂಡಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ಮೂಲಭೂತವಾಗಿ ಅದು 0 06 ಆಗಿದ್ದರೆ ತಾಪಮಾನವು 20 ಡಿಗ್ರಿ ಸೆಂಟಿಗ್ರೇಡ್ ಆಗಿರುತ್ತದೆ ನಾವು Pಮೌಲ್ಯವನ್ನು ಸ್ವೀಕರಿಸಿದರೆ ತಾಪಮಾನವು 200 06 P ಆಗಿರುತ್ತದೆ ಆದ್ದರಿಂದ ನಾವು ಆ ನಿರ್ದಿಷ್ಟ ಸಮಯದಲ್ಲಿ ಪಡೆಯುತ್ತಿದ್ದ ಕೋಣೆಯ ಪ್ರಸ್ತುತ ತಾಪಮಾನವನ್ನು ಬಳಸಿಕೊಂಡು ಇದನ್ನು ಮೊದಲೇ ಲೆಕ್ಕ ಹಾಕಿದ್ದೇವೆ ನಾವು ಈಗ ಪ್ರಯೋಗವನ್ನು ನೋಡೋಣ ನಾನು LM35 ಬಗ್ಗೆ ಚರ್ಚಿಸಿದ್ದೇನೆ ನಾವು LM35 ಅನ್ನು STM ನೊಂದಿಗೆ ಹೇಗೆ ಸಂಪರ್ಕಿಸುತ್ತೇವೆ ಮತ್ತು ಕೆಲವು port ನಿಂದ ನಾವು ಅನಲಾಗ್ ಮೌಲ್ಯವನ್ನು ಹೇಗೆ ಓದುತ್ತೇವೆ ಹಾಗೂ ನಾವು ಹೇಗೆ ಮಾಪನಾಂಕ ನಿರ್ಣಯಿಸುತ್ತೇವೆ ಎಂದು ಪರಿಸರ ತಾಪಮಾನವನ್ನು ಗ್ರಹಿಸಲು ಮತ್ತು ಅದನ್ನು LCD ಪ್ರದರ್ಶನ ಘಟಕದಲ್ಲಿ ಸೆಂಟಿಗ್ರೇಡ್ ಪ್ರಮಾಣದಲ್ಲಿ ಪ್ರದರ್ಶಿಸಲು ಈಗ ನಾವು STM Nucleo F401RE kit ಮತ್ತು LM35 ತಾಪಮಾನ ಸಂವೇದಕವನ್ನು ಬಳಸಿಕೊಂಡು ತಾಪಮಾನ ಸಂವೇದನಾ ಘಟಕವನ್ನು ವಿನ್ಯಾಸಗೊಳಿಸುತ್ತೇವೆ LM35 ನಿಂದ ಅನಲಾಗ್ output voltage ಅನ್ನು STM ಬೋರ್ಡ್ನ ಪಿನ್ A1 ಗೆ ಸಂಪರ್ಕಿಸಲಾಗಿದೆ ಈಗ ನಾವು ಸರ್ಕ್ಯೂಟ್ ರೇಖಾಚಿತ್ರವನ್ನು ನೋಡೋಣ ನಾವು ಮೂಲತಃ D8 ರಿಂದ D13 ರವರೆಗೂ LCD ಪ್ರದರ್ಶನದ ವಿವಿಧ pin ಗಳೊಂದಿಗೆ ಸಂಪರ್ಕಿಸುತ್ತೇವೆ ಇಲ್ಲಿ ನಾವು ಮಾಡುವುದೇನೆಂದರೆ LM35 VCC ಔಟ್ಪುಟ್ ಅನ್ನು pin A1ಗೆ ಸಂಪರ್ಕಿಸುತ್ತೇವೆ ಇದಿಷ್ಟೇ ಸಂಪರ್ಕದ ಬಗ್ಗೆಇರುವುದು ಮತ್ತು ನಾವು ಈ ಮೊದಲೇ ಇದರ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಇದು ತಾಪಮಾನವನ್ನು ಗ್ರಹಿಸುತ್ತದೆ ಮಾಪನಾಂಕ ನಿರ್ಣಯವನ್ನು ಮಾಡುತ್ತದೆ ಮತ್ತು ಈ LCDಯಲ್ಲಿ ತಾಪಮಾನವನ್ನು ಪ್ರದರ್ಶಿಸುತ್ತದೆ ನಾವು ಈ ಉದಾಹರಣೆಯನ್ನು ಪ್ರದರ್ಶಿಸುತ್ತೇವೆ ಆದರೆ ಅದಕ್ಕೂ ಮೊದಲು ಸರ್ಕ್ಯೂಟ್ ಮಾಡಿದ ನಂತರ ಕಾರ್ಯಗತಗೊಳಿಸಬೇಕಾದ ಕೋಡ್ ಅನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಇದು mbed ಪ್ರೋಗ್ರಾಂ ಕೋಡ್ ನಾವು TextLCDScroll ಅನ್ನು ಬಳಸಬೇಕಾಗಿದೆ ಎಂದು ನಮಗೆ ತಿಳಿದಿದೆ ನಾವು ಇಲ್ಲಿ ಸರಣಿ USBTX RX ಅನ್ನು ಬಳಸುತ್ತೇವೆ ಇದು ನಾವು ಮಾಡುವ ಸರಣಿ ಸಂವಹನಕ್ಕಾಗಿ ನಾವು ಅದನ್ನು ಈಗಾಗಲೇ ಚರ್ಚಿಸಿದ ಯಾವುದೇ ಹೈಪರ್ ಟರ್ಮಿನಲ್ ನಲ್ಲಿ ಪ್ರದರ್ಶಿಸಬಹುದು ಇದು ಸಂವೇದಕದ ಹೆಸರಿನಲ್ಲಿರುವ ಅನಲಾಗ್ ಇನ್ಪುಟ್ ಮೌಲ್ಯವಾಗಿದೆ ನಾವು ಪೋರ್ಟ್ A1 ಮೂಲಕ ಓದುತ್ತಿದ್ದೇವೆ ಮತ್ತು ಇದು ಮಾಪನಾಂಕ ನಿರ್ಣಯದ ನಂತರ ನಾವು ಈ ರೀತಿಯ ಮೌಲ್ಯವನ್ನು ಪಡೆಯುತ್ತೇವೆ ಮೌಲ್ಯವು 297 ಆಗಿದೆ ನಾವು ಇಲ್ಲಿ ಅಕ್ಷರ ಬಫರ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು 0 ಯ ಸಾಲನ್ನು " Temp in Degree C" ಎಂದು ಮಾಡುತ್ತೇವೆ ವಯ್ಲ್ ಲೂಪ್ನಲ್ಲಿ ನಾವು ಮೊದಲು sensor read ಬಳಸಿ ಮೌಲ್ಯವನ್ನು ಓದುತ್ತಿದ್ದೇವೆ ಮತ್ತು ನಂತರ ನಾವು pval ಮೌಲ್ಯವನ್ನು ಲೆಕ್ಕ ಹಾಕುತ್ತಿದ್ದೇವೆ p ಮೌಲ್ಯವನ್ನು ನಾವು 297 ರೊಂದಿಗೆ ಗುಣಿಸುತ್ತಿದ್ದೇವೆ ಮತ್ತು ಅದನ್ನು ನಾವು ಈ ಬಫರ್ನಲ್ಲಿ ಸಂಗ್ರಹಿಸುತ್ತಿದ್ದೇವೆ ಮತ್ತು ಅಂತಿಮವಾಗಿ ನಾವು ಅದನ್ನು ಮುಂದಿನ ಸಾಲಿನಲ್ಲಿ ಪ್ರದರ್ಶಿಸುತ್ತಿದ್ದೇವೆ ನಾವು 1 ಸೆಕೆಂಡ್ ಕಾಯುತ್ತಿದ್ದೇವೆ ಮತ್ತು ಮತ್ತೆ ನಾವು ಅದೇ ಕೆಲಸವನ್ನು ಪದೇ ಪದೇ ಮಾಡುತ್ತಿದ್ದೇವೆ ಈಗ ಇಡೀ ಕೋಡ್ ಅನ್ನು ನಾವು ಈಗಾಗಲೇ ಇಂಟರ್ಫೇಸ್ ಮಾಡುವುದು ಹೇಗೆ ಮತ್ತು ನಾವು ಅದನ್ನು ಹೇಗೆ ಪ್ರದರ್ಶಿಸುತ್ತೇವೆ ಎಂದು ಚರ್ಚಿಸಿದ್ದೇನೆ ಈಗ ನಾವು ಈ ನಿರ್ದಿಷ್ಟ ಕೋಡ್ನ ಪ್ರದರ್ಶನವನ್ನು ನಿಮಗೆ ತೋರಿಸುತ್ತೇವೆ ಅಲ್ಲಿ ನಾವು ಈ LM35 ಅನ್ನು STM ನೊಂದಿಗೆ ಸಂಪರ್ಕಿಸುತ್ತೇವೆ ಮತ್ತು ತಾಪಮಾನವನ್ನು LCD ಯಲ್ಲಿ ಪ್ರದರ್ಶಿಸುತ್ತೇವೆ ನಾನು LM35 ಅನ್ನು ST ಮೈಕ್ರೋಎಲೆಕ್ಟ್ರೊನಿಕ್ಸ್ ಪೋರ್ಟ್ ನೊಂದಿಗೆ ಸಂಪರ್ಕಿಸುತ್ತಿದ್ದೇನೆ ಮತ್ತು ನಂತರ ನಾನು ಪ್ರಸ್ತುತ ತಾಪಮಾನವನ್ನು ಪ್ರದರ್ಶಿಸುತ್ತೇನೆ ಈ ಕೋಣೆಯ ಪ್ರಸ್ತುತ ತಾಪಮಾನ ಎಷ್ಟು ನಾನು ನಿಮಗೆ ಹೇಳುತ್ತೇನೆ ಶಿಲ್ಲಾಂಗ್ನಲ್ಲಿ ತಾಪಮಾನವು ತುಂಬಾ ಕಡಿಮೆಯಾಗಿದೆ ಎಂದು ಹೊರಗಿನ ತಾಪಮಾನವು ಪ್ರಸ್ತುತ 17 ಡಿಗ್ರಿ ಆದ್ದರಿಂದ ನಮ್ಮ ಸಂವೇದನಾ ಘಟಕದಲ್ಲಿ ಇಲ್ಲಿ ಏನು ಬರುತ್ತಿದೆ ಎಂದು ನೋಡೋಣ ಆದ್ದರಿಂದ ಇದು ತಾಪಮಾನ ಸಂವೇದಕ ಈ ತಾಪಮಾನ ಸಂವೇದಕವು LM35 ತಾಪಮಾನ ಸಂವೇದಕವಾಗಿದೆ ಇದರ ಎಡ ಪಿನ್ನ ಫ್ಲಾಟ್ ತುದಿಯನ್ನು 5 ವೋಲ್ಟ್ Vccಗೆ ಸಂಪರ್ಕಿಸಬೇಕು ಈ LM35ರ ಬಲ ತುದಿಯನ್ನು ನೆಲಕ್ಕೆ ಸಂಪರ್ಕಿಸಲಾಗುತ್ತದೆ ಮತ್ತು ಮಧ್ಯದ ಸ್ಥಾನದಿಂದ ಅದನ್ನು ಅನಲಾಗ್ ಪೋರ್ಟ್ A1ಗೆ ಸಂಪರ್ಕಿಸಲಾಗುತ್ತದೆ ಈ ಅನಲಾಗ್ ಪೋರ್ಟ್ ಆಂತರಿಕವಾಗಿ AD ಪರಿವರ್ತಕಕ್ಕೆ ಸಂಪರ್ಕ ಹೊಂದಿದೆ ಕೂಲ್ಟೆರ್ಮ್ನಂತಹ ಯಾವುದೇ ಸರಣಿ ಸಂವಹನ ಸಾಫ್ಟ್ವೇರ್ ಬಳಸಿ ನೀವು ಡಿಜಿಟಲ್ ಮೌಲ್ಯವನ್ನು ನೋಡಬಹುದು ಈಗ ನಾನು ಸಂಪರ್ಕವನ್ನು ಮಾಡುತ್ತೇನೆ ಆದ್ದರಿಂದ ನಾವು ಈಗಾಗಲೇ ಮಾಪನಾಂಕ ನಿರ್ಣಯವನ್ನು ಮಾಡಿದ್ದೇವೆ ಮತ್ತು LM35 ಆಗಿರುವ ಈ ನಿರ್ದಿಷ್ಟ ಸಂವೇದಕದಲ್ಲಿ ವೋಲ್ಟೇಜ್ನಲ್ಲಿ 10 ಮಿಲಿವೋಲ್ಟ್ ಬದಲಾವಣೆಯು ತಾಪಮಾನದಲ್ಲಿ 1ಡಿಗ್ರಿ ಬದಲಾವಣೆಗೆ ಸಮನಾಗಿರುತ್ತದೆ ಎಂದು ನಿಮಗೆ ಈಗಾಗಲೇ ತಿಳಿದಿದೆ ಹಾಗಾಗಿ ನಾವು ಅದಕ್ಕೆ ಅನುಗುಣವಾಗಿ ಮಾಪನಾಂಕ ನಿರ್ಣಯವನ್ನು ಮಾಡಿದ್ದೇವೆ ಮತ್ತು ಈಗ ನಾನು ಕೋಡ್ ಅನ್ನು ಡಂಪ್ ಮಾಡುತ್ತೇನೆ ಅದು ಈ ನಿರ್ದಿಷ್ಟ ಕೋಣೆಯ ಪ್ರಸ್ತುತ ತಾಪಮಾನವನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ನಾನು ಅದನ್ನು ಸಂಪರ್ಕ ಮಾಡುತ್ತೇನೆ ಅದು ತೋರಿಸುತ್ತಿರುವ ತಾಪಮಾನವನ್ನು ನೀವು ನೋಡಬಹುದು ಡಿಗ್ರಿ ಸೆಂಟಿಗ್ರೇಡ್ನಲ್ಲಿನ ತಾಪಮಾನವು 18 20 19 40 ಆಗಿದೆ ಇದು ಸ್ವಲ್ಪ ಏರಿಳಿತವಾಗಿದೆ ನಾನು ತಾಪಮಾನವನ್ನು ಸ್ವಲ್ಪ ಹೆಚ್ಚಿಸುತ್ತೇನೆ ಮತ್ತು ಯಾವ ಮೌಲ್ಯವು ಬರುತ್ತದೆ ಎಂದು ಈಗ ನೋಡೋಣ ಅದು 21 60 ಆಗಿ ಮಾರ್ಪಟ್ಟಿರುವುದನ್ನು ನೀವು ನೋಡಬಹುದು ನೀವು ಈ ನಿರ್ದಿಷ್ಟ ಸಂವೇದಕವನ್ನು ಸ್ವಲ್ಪಮಟ್ಟಿಗೆ ಉಜ್ಜಿದರೆ ಮೌಲ್ಯವು ಬದಲಾಗುತ್ತದೆ ಅಥವಾ ತಾಪಮಾನದಲ್ಲಿನ ಬದಲಾವಣೆಯನ್ನು ನೋಡಲು ನೀವು ಅದರ ಮುಂದೆ ಸ್ವಲ್ಪ ಊದಬಹುದುಸ್ಫೋಟಿಸಬಹುದು ಇದು LM35 ನೊಂದಿಗೆ ಸರಳವಾದ ಪ್ರಯೋಗವಾಗಿದೆ ಅಲ್ಲಿ ಅದು ತಾಪಮಾನವನ್ನು ಓದುತ್ತದೆ ಮತ್ತು ಅದನ್ನು ಪ್ರದರ್ಶಿಸುತ್ತಿದೆ LM35 ರೊಂದಿಗಿನ ಸಂಪರ್ಕವು ಸಾಕಷ್ಟು ಸುಲಭ ಮತ್ತು ಸರಳವಾಗಿದೆ ಎಂದು ನೀವು ನೋಡಬಹುದು ನಿಮಗೆ ಈ ಮಾಪನಾಂಕ ನಿರ್ಣಯದ ಅವಶ್ಯಕತೆಯಿದೆ ಮಾಪನಾಂಕ ನಿರ್ಣಯದ ಹಂತವು ನಿಜವಾಗಿಯೂ ಬಹಳ ಮುಖ್ಯವಾಗಿದೆ ಈ ಮಾಪನಾಂಕ ನಿರ್ಣಯ ಹಂತದಲ್ಲಿ ನೀವು ಸಂವೇದಕದ ಪ್ರಸ್ತುತ ಮೌಲ್ಯವನ್ನು ಅದು ಏನು ನೀಡುತ್ತಿದೆ ಎಂಬುದನ್ನು ನೀವು ಓದಬೇಕು ಮತ್ತು ಕೂಲ್ಟೆರ್ಮ್ನಲ್ಲಿ ಮತ್ತು ನಂತರ ಆ ಮೌಲ್ಯಕ್ಕೆ ಸಂಬಂಧಿಸಿದಂತೆ ಈ ನಿರ್ದಿಷ್ಟ ಕೋಣೆಯ ಪ್ರಸ್ತುತ ತಾಪಮಾನ ಎಷ್ಟು ಎಂದು ನೀವು ನೋಡಬಹುದು ಅಂತೆಯೇ ಈ ನಿರ್ದಿಷ್ಟ ಸನ್ನಿವೇಶವನ್ನು ಸಂಯೋಜಿಸಲು ನಿಮ್ಮ ಕೋಡ್ ಅನ್ನು ನೀವು ಬದಲಾಯಿಸಬಹುದು LM35 ನ ಹಲವಾರು ಇತರ ಅಪ್ಲಿಕೇಶನ್ಗಳಿವೆ ನಾವು ನಿಮಗೆ ಒಂದು ವಿಷಯವನ್ನು ತೋರಿಸಿದ್ದೇವೆ ಅದನ್ನು ನೀವು ಸಂಯೋಜಿಸಬಹುದು ಮತ್ತು ಇತರ ಪ್ರಯೋಗಗಳಿಗೆ ಮಾಡಬಹುದು ಧನ್ಯವಾದ